ಈ ಉಪನ್ಯಾಸದಲ್ಲಿ ನಾವು ಕೆಲವು ಪ್ರಮುಖ ಇಂಡಸ್ಟ್ರಿ 4 0 ಕ್ರಾಂತಿಯನ್ನು ಉಳಿಸಿಕೊಳ್ಳುವುದು ಪರಿಕಲ್ಪನೆಗಳ ಮೂಲಕ ಹೋಗಲಿದ್ದೇವೆ ಆದ್ದರಿಂದ ಮೂಲತಃ ಬೇಕಾಗಿರುವುದು ಕೇವಲ ಅಭಿವೃದ್ಧಿ ಅಲ್ಲ ಹೊಸ ತಂತ್ರಜ್ಞಾನಗಳ ಪರಿಚಯದ ದೃಷ್ಟಿಯಿಂದ ಅಭಿವೃದ್ಧಿ ಹೊಸ ಪ್ರಕಾರಗಳ ಸೇವೆಗಳು ಆದರೆ ಹೊಸ ವ್ಯವಸ್ಥೆಗಳನ್ನು ಹೊಸ ವಿಧಾನಗಳು ಪರಿಚಯಿಸಲಾದ ಹೊಸ ತಂತ್ರಗಳು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಆದ್ದರಿಂದ ಮೂಲಭೂತವಾಗಿ ಏನು ಅಗತ್ಯವಿದೆ ಅಂದರೆ ಹೊಸದಾಗಿ ಪರಿಚಯಿಸಲಾದ ಪರಿಕಲ್ಪನೆಗಳ ಸುಸ್ಥಿರತೆಯನ್ನು ತಂತ್ರಜ್ಞಾನಗಳನ್ನು ವಿಧಾನಗಳನ್ನು ಖಚಿತಪಡಿಸಿಕೊಳ್ಳುವುದು ಅಗತ್ಯವಿದೆ ಸುಸ್ಥಿರತೆ ಎಂಬ ಪದವು ನಿಗದಿತ ದರದಲ್ಲಿ ಮುಂದುವರಿಯುವುದು ಎಂದರ್ಥ ಸುಸ್ಥಿರ ಉದ್ಯಮವು ಶಕ್ತಿಯ ದಕ್ಷತೆ ಸಂಪನ್ಮೂಲಗಳ ಸಂರಕ್ಷಣೆ ಮತ್ತು ಕಡಿಮೆ ತ್ಯಾಜ್ಯ ಉತ್ಪಾದನೆಯನ್ನು ಒದಗಿಸುತ್ತದೆ ಆದ್ದರಿಂದ ಕೊನೆಯದು ವಿಶೇಷವಾಗಿ ಬಹಳ ಮುಖ್ಯವಾಗಿದೆ ಶಕ್ತಿಯ ದಕ್ಷತೆ ಬಹಳ ಮುಖ್ಯ ಏಕೆಂದರೆ ಶಕ್ತಿಯನ್ನು ಉಳಿಸುವ ಮತ್ತು ಆ ಮೂಲಕ ಪರಿಸರವನ್ನು ಉಳಿಸುವ ಬಗ್ಗೆ ಜಾಗತಿಕ ಕಾಳಜಿ ಇದೆ ಆದ್ದರಿಂದ ಪರಿಸರದ ಮೇಲೆ ಇಂಗಾಲದ ಹೆಜ್ಜೆಗುರುತನ್ನು ಕಡಿಮೆ ಮಾಡಲು ಶಕ್ತಿಯ ದಕ್ಷತೆಯು ಖಂಡಿತವಾಗಿಯೂ ಬಹಳ ಮುಖ್ಯವಾಗಿದೆ ಆದರೆ ಬಳಸಿದ ಸಂಪನ್ಮೂಲಗಳ ಪ್ರಮಾಣವು ಸಂರಕ್ಷಿಸಲಾಗಿದೆ ಮತ್ತು ಉತ್ಪತ್ತಿಯಾಗುವ ತ್ಯಾಜ್ಯದ ಪ್ರಮಾಣವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳುವುದು ಸಹ ಬಹಳ ಮುಖ್ಯಲಾಗಿದೆ ಆದ್ದರಿಂದ ಅದು ಉತ್ಪಾದನೆಯ ಸುಸ್ಥಿರ ವಿಧಾನ ತಯಾರಿಸುವ ಸುಸ್ಥಿರ ವಿಧಾನ ಅಥವಾ ಅಭಿವೃದ್ಧಿವಾಗಿರುತ್ತದೆ ಆದ್ದರಿಂದ ಸುಸ್ಥಿರ ಉತ್ಪಾದನಾ ಕೈಗಾರಿಕೆಗಳ ಸಂದರ್ಭವನ್ನು ಪರಿಗಣಿಸೋಣ ಇಂಡಸ್ಟ್ರಿ 4 0 ರ ಸಂದರ್ಭದಲ್ಲಿ ಹಿಂದಿನ ಗುಣಲಕ್ಷಣಗಳನ್ನು ಸೇರಿಸುವುದು ಉದ್ಯಮ ಕ್ರಾಂತಿ ಹೆಚ್ಚು ಸಮರ್ಥನೀಯ ರೀತಿಯಲ್ಲಿ ಪ್ರತಿಪಾದನೆಯಾಗಿದೆ ಆದ್ದರಿಂದ ನಾವು ಬಯಸುವುದು ಹೊಸ ವಿಷಯಗಳನ್ನು ಪರಿಚಯಿಸುವುದು ಮಾತ್ರವಲ್ಲ ಯಾವುದಾದರೂ ಅಸ್ತಿತ್ವದಲ್ಲಿದೆ ಹಿಂದಿನ ಕೈಗಾರಿಕಾ ಕ್ರಾಂತಿಗಳು ಮೊದಲಿನಂತೆಯೇ ಮುಂದುವರಿಯುತ್ತವೆ ಎಂದು ನಾವು ಖಚಿತಪಡಿಸಿಕೊಳ್ಳಬೇಕು ಪರಿಚಯಿಸಲು ಹೊಸ ತಂತ್ರಗಳ ವಿಧಾನಗಳು ಮತ್ತು ಅದೇ ವಿಷಯಗಳನ್ನು ಹೆಚ್ಚು ಸ್ಥಿರವಾಗಿ ಮುಂದುವರಿಸಿ ಸುಸ್ಥಿರ ವಿಧಾನ ಇದರಿಂದ ಅದು ಒಂದು ಬಾರಿ ರೀತಿಯ ವ್ಯವಹಾರವಾಗುವುದಿಲ್ಲ ಇಂಡಸ್ಟ್ರಿ 4 0 ಅಥವಾ ನಾಲ್ಕನೇ ಕೈಗಾರಿಕಾ ಕ್ರಾಂತಿ ಸಮಗ್ರ ಕೈಗಾರಿಕಾ ಕ್ರಾಂತಿ ಇದು ಹೊಸ ಪರಿಕಲ್ಪನೆಗಳನ್ನು ಪರಿಚಯಿಸುವ ಕಾರಣ ಈ ಸುಸ್ಥಿರತೆಯ ಸಮಸ್ಯೆಯನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ ಹೊಸ ತಂತ್ರಜ್ಞಾನಗಳು ಆದರೆ ದೀರ್ಘಾವಧಿಯಲ್ಲಿ ಸುಸ್ಥಿರತೆ ಇದೆ ಎಂದು ಖಚಿತಪಡಿಸಿಕೊಳ್ಳುವುದು ಇಂಡಸ್ಟ್ರಿ 4 0 ಜಾಗತೀಕರಣ ಮತ್ತು ಉದಯೋನ್ಮುಖ ಸಮಸ್ಯೆಗಳನ್ನು ಒಳಗೊಂಡಿದೆ ಆದ್ದರಿಂದ ನಾವು ಮೊದಲು ಸುಸ್ಥಿರತೆಯ ಬಗ್ಗೆ ಮಾತನಾಡುವಾಗ ಕೆಲವು ಉದ್ಯಮವನ್ನು ಈ ಸಂದರ್ಭದಲ್ಲಿ ಪರಿಗಣಿಸಿ ಸ್ಥಿರತೆಯ ಸಮಸ್ಯೆಗಳನ್ನು ನಿರ್ಣಯಿಸುವುದು ಅಗತ್ಯವಾಗಿರುತ್ತದೆ ಮೊದಲನೆಯದಾಗಿ ನೀವು ನಿರ್ದಿಷ್ಟ ಉದ್ಯಮದಲ್ಲಿ ಎಷ್ಟು ಸಮರ್ಥನೀಯ ಎಂದು ನಿರ್ಣಯಿಸಬೇಕು ಪ್ರಕ್ರಿಯೆಗಳ ಪ್ರಕಾರ ಅಸ್ತಿತ್ವದಲ್ಲಿರುವ ಅಥವಾ ಪ್ರಕ್ರಿಯೆಗಳು ಅಥವಾ ಉತ್ಪನ್ನವನ್ನು ತಯಾರಿಸಲಾಗುತ್ತಿದೆ ಎಂದು ನಿರ್ಣಯಿಸಬೇಕು ಉತ್ಪಾದನಾ ಉದ್ಯಮವನ್ನು ಆಧುನಿಕ ಕೈಗಾರಿಕಾ ಸಮಾಜದ ಮೂಲವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ವಿಶ್ವ ಆರ್ಥಿಕತೆಯ ಮೂಲಾಧಾರ ಈ ಸುಸ್ಥಿರತೆಯನ್ನು ಅಂದಾಜು ಮಾಡಲು ಮತ್ತು ಅದನ್ನು ನಿರ್ಣಯಿಸಲು ಈ ಪದವನ್ನು ಎಸ್ ಓವರ್ ಎಸ್ಡಿ ಮೌಲ್ಯಮಾಪನ ಮಾಡಬೇಕಾಗುತ್ತದೆ ಈ ಎಸ್ ಓವರ್ ಎಸ್ಡಿ ವಿಭಿನ್ನ ಸಮಸ್ಯೆಗಳನ್ನು ವಿಭಿನ್ನ ನಿಯತಾಂಕಗಳನ್ನು ಪರಿಗಣಿಸುತ್ತದೆ ಜಾಗತೀಕರಣದ ಸಮಸ್ಯೆಯನ್ನು ಸುಸ್ಥಿರತೆಯ ಪ್ರಮುಖ ಚಾಲಕಗಳಲ್ಲಿ ಒಂದು ಎಂದು ಪರಿಗಣಿಸಲಾಗುತ್ತದೆ ಕೈಗಾರಿಕೆಗಳು ಜಾಗತೀಕರಣದ ಸಮಸ್ಯೆಗಳು ಯಾವುದೇ ಅಭಿವೃದ್ಧಿಯ ಅಥವಾ ಯಾವುದೇ ಉತ್ಪಾದನೆ ಅಥವಾ ಯಾವುದೇ ಉತ್ಪಾದನಾ ವ್ಯವಸ್ಥೆಯ ಸಮರ್ಥನೀಯತೆಯ ಮೇಲೆ ಪರಿಣಾಮ ಬೀರುತ್ತವೆ ಜಾಗತೀಕರಣದ ಐದು ವಿಭಿನ್ನ ಅಂಶಗಳನ್ನು ಚಿತ್ರಿಸಲಾಗಿದೆ ಆದ್ದರಿಂದ ಮೊದಲನೆಯದು ವ್ಯವಹಾರ ಮಾದರಿಗಳು ಮುಂದಿನದು ಶಕ್ತಿಯ ಬೆಲೆ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಅಳವಡಿಕೆ ಪೂರೈಕೆ ಸರಪಳಿ ನಿರ್ವಹಣೆ ಇದು ಬಹಳ ಮುಖ್ಯವಾದ ವಿಷಯ ನಿರ್ದಿಷ್ಟವಾಗಿ ಉತ್ಪಾದನಾ ಸಂದರ್ಭದಲ್ಲಿ ಮತ್ತು ಉದಯೋನ್ಮುಖ ಮಾರುಕಟ್ಟೆಗಳ ಸೇರ್ಪಡೆ ಇದೆ ಆದ್ದರಿಂದ ಇವು ಕೆಲವು ಪ್ರಮುಖ ವಿಷಯಗಳು ಅಥವಾ ಜಾಗತೀಕರಣದ ಹಿಂದಿನ ಮೂಲಾಧಾರಗಳಾಗಿವೆ ನಾವು ಪೂರೈಕೆ ಸರಪಳಿ ನಿರ್ವಹಣೆಯೊಂದಿಗೆ ಪ್ರಾರಂಭಿಸುತ್ತೇವೆ ಆದ್ದರಿಂದ ಉತ್ಪಾದನಾ ವ್ಯವಸ್ಥೆಯು ಉತ್ಪಾದನೆ ಪ್ರಾರಂಭದಿಂದ ಮತ್ತು ಸರಬರಾಜು ಸಾಗುವವರೆಗೆ ವಿವಿಧ ಹಂತಗಳ ಪರಿಗಣನೆಯ ಬಗ್ಗೆ ಪೂರೈಕೆ ಸರಪಳಿ ನಿರ್ವಹಣೆ ಮಾತನಾಡುತ್ತದೆ ಈ ಉತ್ಪಾದನಾ ಕೈಗಾರಿಕೆಗಳಲ್ಲಿ ವಿಭಿನ್ನ ಪೂರೈಕೆದಾರರು ಒಟ್ಟಾರೆ ಉತ್ಪಾದನಾ ವ್ಯವಸ್ಥೆ ಮತ್ತು ವಿಭಿನ್ನ ಗ್ರಾಹಕರು ಇದ್ದಾರೆ ಇವುಗಳಲ್ಲಿ ಪ್ರತಿಯೊಂದೂ ವಿಭಿನ್ನ ಹಂತಗಳಲ್ಲಿ ಸಾಗುತ್ತವೆ ಒಟ್ಟಾರೆಯಾಗಿ ಹಂತಗಳ ಅನುಕ್ರಮ ಸಿಸ್ಟಮ್ ಎಂದರೆ ಎಸ್ಸಿಎಂ ಮೂಲತಃ ಸರಬರಾಜು ಸರಪಳಿ ನಿರ್ವಹಣೆ ಆಗಿದೆ ಎಸ್ಸಿಎಂ ನಲ್ಲಿ ಪ್ರಮುಖ ಹಂತವೆಂದರೆ ಹೊರಗುತ್ತಿಗೆ ಘಟಕಗಳು ಅಥವಾ ಭಾಗಗಳು ಕಚ್ಚಾ ವಸ್ತುಗಳ ಆಯ್ಕೆ ಆದ್ದರಿಂದ ಪೂರೈಕೆ ಸರಪಳಿ ನಿರ್ವಹಣೆಯು ಅನೇಕ ಹೆಚ್ಚುವರಿ ಪರಿಸರ ಕಾಳಜಿಗಳನ್ನು ಹೊಂದಿದೆ ಆದ್ದರಿಂದ ಒಟ್ಟಾರೆ ಸುಸ್ಥಿರತೆಗೆ ಮೂಲತಃ ಕಾರಣವಾಗುವ ಸಮಸ್ಯೆಗಳು ಇವು ಹವಾಮಾನ ಬದಲಾವಣೆಯ ಸಮಸ್ಯೆಗಳು ಮಾಲಿನ್ಯ ಪರಿಸರಕ್ಕೆ ವಿಭಿನ್ನ ತ್ಯಾಜ್ಯಗಳ ಪರಿಚಯದ ಮೂಲಕ ಮಾಲಿನ್ಯ ಮಾಲಿನ್ಯ ಸಂಪನ್ಮೂಲ ಬಳಕೆ ಎಷ್ಟು ಸಂಪನ್ಮೂಲಗಳನ್ನು ಬಳಕೆ ಮಾಡಲಾಗುತ್ತದೆ ವಿಭಿನ್ನ ಮಾನವ ಸಂಪನ್ಮೂಲಗಳು ಮಾನವೇತರ ಸಂಪನ್ಮೂಲಗಳು ಸಂಪನ್ಮೂಲ ಬಳಕೆಯನ್ನು ಅತ್ಯುತ್ತಮವಾಗಿಸಲು ಇದು ಮೂಲತಃ ಅಗತ್ಯವಿದೆ ಇವು ವಿಭಿನ್ನ ಪೂರೈಕೆ ಸರಪಳಿ ನಿರ್ವಹಣಾ ಸಮಸ್ಯೆಗಳು ಆಗಿವೆ ಎರಡನೆಯ ವಿಷಯವೆಂದರೆ ಐಸಿಟಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಉತ್ಪಾದನಾ ಕೈಗಾರಿಕೆಗಳು ಇಂದು ಒಟ್ಟಾರೆ ಐಸಿಟಿ ಆಧುನಿಕತೆಯ ಬೆನ್ನೆಲುಬಾಗಿದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಉದ್ಯಮದಲ್ಲಿ ಮತ್ತು ಉದ್ಯಮಗಳಲ್ಲಿ ಸಂವಹನದಲ್ಲಿ ಮಾಹಿತಿ ತಂತ್ರಜ್ಞಾನ ಅಥವಾ ಸಂವಹನ ತಂತ್ರಜ್ಞಾನವಿಲ್ಲದಿದ್ದರೆ ಯಾವುದೇ ಸಂವಹನವಿಲ್ಲ ನಮ್ಮಲ್ಲಿರುವ ವಿತರಣೆಗೆ ಸಹ ಈ ಸಂವಹನ ತಂತ್ರಜ್ಞಾನದ ಅಗತ್ಯವಿದೆ ವಿಭಿನ್ನ ಜನರ ನಡುವೆ ಸಂವಹನ ವಿತರಣೆ ನಡುವೆ ಸಂವಹನ ವಿಭಿನ್ನ ಜನರು ಒಂದೇ ರೀತಿಯ ವಿಭಿನ್ನ ಲ್ಯಾಬ್ಗಳ ನಡುವೆ ಸಂವಹನವನ್ನು ಸಂಸ್ಥೆ ವಿಭಿನ್ನ ಸ್ಥಳಗಳಲ್ಲಿ ಅಥವಾ ಒಂದೇ ಕ್ಯಾಂಪಸ್ ಗಳಲ್ಲಿ ಅಥವಾ ಅದರ ನಡುವೆ ಸರಿಯಾದ ಸಂವಹನ ನಡೆಸಲು ಸಹ ಇದು ಅಗತ್ಯವಾಗಿರುತ್ತದೆ ನಿರ್ದಿಷ್ಟ ಸಂಸ್ಥೆಯ ವಿಭಿನ್ನ ಪಾಲುದಾರರು ಉತ್ಪನ್ನಗಳ ಅಥವಾ ಸೇವೆಗಳ ಮೂಲಕ ಉತ್ಪಾದನೆಗೆ ಕೊಡುಗೆ ನೀಡುತ್ತಾರೆ ಆದ್ದರಿಂದ ಒಟ್ಟಾರೆ ಐಸಿಟಿ ಬಹಳ ಮುಖ್ಯ ಮತ್ತು ಕಂಪ್ಯೂಟರ್ ಗಳ ಸಂವಹನ ತಂತ್ರಜ್ಞಾನಗಳ ಪರಿಚಯ ಮಾತ್ರವಲ್ಲ ಉದ್ಯಮದಲ್ಲಿ ನಾವು ಮಾತನಾಡುವ ವಿಭಿನ್ನ ವಿಷಯಗಳು ಇಂಡಸ್ಟ್ರಿ 4 0 ಸಂವೇದಕಗಳು ಅಕ್ಚುಯೇಟರ್ ಗಳು ಮತ್ತು ಅವುಗಳ ನಡುವಿನ ಸಂಪರ್ಕ ಮತ್ತು ವಿಭಿನ್ನ ವಿಷಯಗಳು ನಾವು ಒಟ್ಟಾರೆಯಾಗಿ ಐಸಿಟಿ ಯ ಸಂದರ್ಭದ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಗ್ರಾಹಕರು ನಿರ್ಮಾಪಕರು ಮತ್ತು ಪೂರೈಕೆದಾರರ ನಡುವೆ ಸಂವಹನ ನಡೆಸುವುದು ಬಹಳ ಅಗತ್ಯ ಕಂಪ್ಯೂಟರ್ಗಳು ಕಂಪ್ಯೂಟಿಂಗ್ ತಂತ್ರಜ್ಞಾನ ಮತ್ತು ಸಂವಹನ ತಂತ್ರಜ್ಞಾನ ಸಹಾಯದಿಂದ ಅವರು ತಮ್ಮ ನಡುವೆ ಮಾಹಿತಿಯನ್ನು ಹಂಚಿಕೊಳ್ಳಲು ಸಾಧ್ಯವಾಗುತ್ತದೆ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಇಆರ್ಪಿ ಆಧಾರಿತ ವ್ಯವಸ್ಥೆಗಳು ನಂತರ ವೈರ್ಲೆಸ್ ಸಂವಹನ ತಂತ್ರಜ್ಞಾನವನ್ನು ಸಕ್ರಿಯಗೊಳಿಸಲು ಇದು ಅಗತ್ಯವಾಗಿರುತ್ತದೆ ವೈರ್ಲೆಸ್ ಎನ್ನುವುದು ಪೋರ್ಟಬಿಲಿಟಿ ಅನ್ನು ವಾಸ್ತವವಾಗಿಸುತ್ತದೆ ನಂತರ ವಿಭಿನ್ನವಾಗಿ ಚಲನಶೀಲತೆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಸಲಾಗುತ್ತಿರುವ ಕಂಪನಿಯ ಭಾಗಗಳು ವಿಭಿನ್ನ ಸಲಕರಣೆಗಳನ್ನು ಒಯ್ಯಬಲ್ಲದು ವೈರ್ಲೆಸ್ ಸಂವಹನ ತಂತ್ರಜ್ಞಾನವು ಬಹಳ ಮುಖ್ಯವಾದ ವಿಷಯ ಮೂರನೆಯದು ಜಿಪಿಎಸ್ ಮತ್ತು ನಾಲ್ಕನೆಯದು ರೇಡಿಯೋ ಆವರ್ತನ ಗುರುತಿನ ವ್ಯವಸ್ಥೆ ನಾವು ಆರ್ಎಫ್ಐಡಿಗಳ ಸಹಾಯದಿಂದ ಪರಿಚಯದಲ್ಲಿ ಸಾಗಿದ್ದೇವೆ ಇಡೀ ಉತ್ಪಾದನಾ ವ್ಯವಸ್ಥೆಯ ವಿಭಿನ್ನ ಭಾಗಗಳು ಮತ್ತು ಘಟಕಗಳು ಟ್ರ್ಯಾಕ್ ಮಾಡಬೇಕಾದ ವಿಭಿನ್ನ ಉಪಕರಣಗಳು ಅಥವಾ ಟ್ರ್ಯಾಕ್ ಮಾಡಬೇಕಾದ ವಿಭಿನ್ನ ವಸ್ತುಗಳು ಅಥವಾ ಅಂಶಗಳು ಅಥವಾ ಏಜೆಂಟ್ ಗಳನ್ನು ನೀವು ಟ್ಯಾಗ್ ಮಾಡಬೇಕಾಗುತ್ತದೆ ಮತ್ತು ಇದು ಮೂಲತಃ ಇವುಗಳ ಚಲನಶೀಲತೆ ಮತ್ತು ಒಯ್ಯಬಲ್ಲತೆಯ ಸಂಪೂರ್ಣ ಮತ್ತು ಪರಿಣಾಮಕಾರಿ ಮೇಲ್ವಿಚಾರಣೆಯನ್ನು ಹೊಂದಲು ಸಹಾಯ ಮಾಡುತ್ತದೆ ಎರಡನೆಯದು ಮೂರನೆಯದು ಶಕ್ತಿಯ ಬೆಲೆಗಳು ನೀವು ದೊಡ್ಡ ಪ್ರಮಾಣದ ಉದ್ಯಮಗಳ ಬಗ್ಗೆ ಮಾತನಾಡುತ್ತಿದ್ದರೆ ಒಟ್ಟಾರೆಯಾಗಿ ಶಕ್ತಿಯ ಬಳಕೆಯನ್ನು ಪರಿಗಣಿಸಲಾಗುತ್ತದೆ ಆದ್ದರಿಂದ ದೊಡ್ಡ ಉದ್ಯಮ ಎಂದರೆ ದೊಡ್ಡ ಶಕ್ತಿಯ ಬಳಕೆ ಆದರೆ ಅದು ಪರಿಸರಕ್ಕೆ ಸುಸ್ಥಿರ ಮತ್ತು ಪ್ರಯೋಜನಕಾರಿಯಾಗಿದೆ ಹೆಚ್ಚಿನ ಶಕ್ತಿಯ ಬಳಕೆ ಮೂಲತಃ ಅದರ ಮೇಲೆ ದೊಡ್ಡ ಪ್ರಭಾವಕ್ಕೆ ಕಾರಣವಾಗುತ್ತದೆ ಪರಿಸರ ಮತ್ತು ಇದು ತುಂಬಾ ಅಪೇಕ್ಷಣೀಯವಲ್ಲ ಆದ್ದರಿಂದ ಉದ್ಯಮಗಳಿಗೆ ಈ ಹೊಸ ತಂತ್ರಜ್ಞಾನಗಳ ಪರಿಚಯದ ಮೂಲಕ ಶಕ್ತಿಯ ಬಳಕೆ ಕಡಿಮೆಯಾಗಿದೆ ಎಂದು ಖಚಿತಪಡಿಸಿಕೊಳ್ಳುವುದು ಬಹಳ ಮುಖ್ಯ ಶಕ್ತಿಯನ್ನು ಮೊದಲು ರಚಿಸಬೇಕು ನಂತರ ವರ್ಗಾಯಿಸಬೇಕು ಬೇರೆ ರೂಪಕ್ಕೆ ಪರಿವರ್ತಿಸಬೇಕು ಮತ್ತು ನಂತರ ಬಳಸಲಾಗುತ್ತದೆ ಉದಾಹರಣೆಗೆ ನೀವು ವಿದ್ಯುತ್ ಬಗ್ಗೆ ಮಾತನಾಡುತ್ತಿದ್ದರೆ ವಿದ್ಯುತ್ ವಿದ್ಯುತ್ ಸ್ಥಾವರದಲ್ಲಿ ಉತ್ಪತ್ತಿಯಾಗುತ್ತದೆ ಆ ವಿದ್ಯುತ್ ಸಿಗುತ್ತದೆ ನಂತರ ಅದನ್ನು ವಿವಿಧ ಗ್ರಿಡ್ ಗಳ ಮೂಲಕ ಪ್ರಸರಣ ಮಾರ್ಗಗಳನ್ನು ಇದನ್ನು ಒಂದು ಸ್ಥಳದಿಂದ ಪೀಳಿಗೆಯ ನಿಲ್ದಾಣದಿಂದ ಬೇರೆಡೆ ಈ ನಿಲ್ದಾಣಕ್ಕೆ ವಿದ್ಯುತ್ ಸಬ್ಸ್ಟೇಷನ್ಗಳಿಗೆ ಮತ್ತು ಬೇರೆ ಬೇರೆ ಬಿಂದುಗಳಿಗೆ ವರ್ಗಾಯಿಸಲಾಗುತ್ತದೆ ಆದ್ದರಿಂದ ಒಂದು ರೀತಿಯ ಶಕ್ತಿಯು ಮತ್ತೊಂದು ರೂಪದ ಶಕ್ತಿಯಾಗಿ ರೂಪಾಂತರಗೊಳ್ಳುತ್ತದೆ ನಮ್ಮ ಉದಾಹರಣೆಯಲ್ಲಿ ವಿದ್ಯುತ್ ರೂಪಾಂತರಗೊಳ್ಳುತ್ತದೆ ನಾವು ಬೆಳಕಿನ ಬಗ್ಗೆ ಮಾತನಾಡುತ್ತಿದ್ದರೆ ಎಂದು ಹೇಳೋಣ ಗೋದಾಮುಗಳಲ್ಲಿನ ದೀಪಗಳು ಮತ್ತು ಬಲ್ಬ್ ಗಳು ನಂತರ ವಿದ್ಯುತ್ ಶಕ್ತಿ ಬೆಳಕಾಗಿ ಪರಿವರ್ತನೆಗೊಳ್ಳುತ್ತಿದೆ ಆದ್ದರಿಂದ ಬೇಕಾಗಿರುವುದು ಚಕ್ರ ಏನೇ ಇರಲಿ ಆದಾಗ್ಯೂ ಶಕ್ತಿಯ ಬಳಕೆ ಮತ್ತು ಇದು ರೂಪಾಂತರವು ನಡೆಯುತ್ತದೆ ನಾನು ಮೊದಲೇ ಹೇಳಿದಂತೆ ಆರ್ಥಿಕತೆ ಮತ್ತು ಪರಿಸರ ಮೇಲೆ ಪರಿಣಾಮ ಬೀರುತ್ತೇವೆ ಅದು ಏನೇ ಇರಲಿ ಒಟ್ಟಾರೆ ಶಕ್ತಿಯ ಬಳಕೆ ಕಡಿಮೆ ಆಗಬೇಕು ಆದ್ದರಿಂದ ಸಮಂಜಸವಾದ ಬೆಲೆಯಲ್ಲಿ ಇಂಧನ ಪೂರೈಕೆಯನ್ನು ಸಹ ಮಾಡಬೇಕಾಗುತ್ತದೆ ಶಕ್ತಿಯ ಬೆಲೆಯಲ್ಲಿನ ಹೆಚ್ಚಳವು ಒಳ್ಳೆಯದಲ್ಲ ಏಕೆಂದರೆ ನೀವು ಶಕ್ತಿಯ ಬೆಲೆಯನ್ನು ಹೆಚ್ಚಿಸುತ್ತಿದ್ದರೆ ಅದು ಉತ್ಪನ್ನದ ಒಟ್ಟಾರೆ ಬೆಲೆ ಅಥವಾ ಸೃಷ್ಟಿಯಾಗುತ್ತಿರುವ ಸೇವೆಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಅದು ಇನ್ನೊಂದು ದೃಷ್ಟಿಕೋನದಿಂದ ಎಲ್ಲಕ್ಕಿಂತ ಹೆಚ್ಚಾಗಿ ಸಮರ್ಥನೀಯವಾಗುವುದಿಲ್ಲ ಹೆಚ್ಚುತ್ತಿರುವ ಇಂಧನ ಬೆಲೆ ಪರಿಣಾಮಗಳು ಸುಸ್ಥಿರತೆ ಕಾರಣ ಮತ್ತು ಅದು ವಿಭಿನ್ನ ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ಆದ್ದರಿಂದ ಅಪೇಕ್ಷಣೀಯವಲ್ಲದ ಉತ್ಪನ್ನ ಅಥವಾ ಸೇವೆಯ ವೆಚ್ಚವನ್ನು ಹೆಚ್ಚಿಸುವುದು ಪರಿಸರ ದೃಷ್ಟಿಕೋನದಿಂದ ಹೆಚ್ಚು ಉಪಯುಕ್ತವಲ್ಲ ಶಕ್ತಿಯ ಬಳಕೆಯಲ್ಲಿ ಕಡಿತವೂ ಅಗತ್ಯವಾಗಿರುತ್ತದೆ ಮತ್ತು ಶಕ್ತಿಯ ಬಳಕೆ ಶಕ್ತಿ ಉತ್ಪಾದನೆಯನ್ನು ನವೀಕರಿಸಲಾಗದ ಶಕ್ತಿಯ ಮೂಲಗಳಿಂದ ಮಾತ್ರವಲ್ಲ ಆದರೆ ಸೌರ ಗಾಳಿಯಂತಹ ನವೀಕರಿಸಬಹುದಾದವುಗಳಿಂದ ಮಾಡಬಹುದು ಮುಂದಿನದು ಮುಂದಿನ ಜಾಗತೀಕರಣದ ವಿಷಯವೆಂದರೆ ಉದಯೋನ್ಮುಖ ಮಾರುಕಟ್ಟೆಗಳು ಮತ್ತು ಅದರ ಪರಿಗಣನೆ ಆದ್ದರಿಂದ ಮಾರುಕಟ್ಟೆಗಳು ಹೊಸದಾಗಿ ಅಭಿವೃದ್ಧಿಪಡಿಸಿದ ನವೀನ ಉತ್ಪನ್ನಗಳ ಮಾನದಂಡಗಳನ್ನು ಪೂರೈಸಲು ಸಾಧ್ಯವಾಗುತ್ತದೆ ಉದಯೋನ್ಮುಖ ಮಾರುಕಟ್ಟೆಗಳ ಬಗ್ಗೆ ನೀವು ಯೋಚಿಸಿದರೆ ಒಂದು ನಿರ್ದಿಷ್ಟ ಉತ್ಪನ್ನ ಇದ್ದಾಗಲೆಲ್ಲಾ ಪರಿಚಯಿಸಲಾಗಿದೆ ಆದ್ದರಿಂದ ಇದು ಸಾಮಾನ್ಯವಾಗಿ ಸರ್ವಾಧಿಕಾರದ ಒಂದು ಹಂತದ ಮೂಲಕ ಹೋಗುತ್ತದೆ ಸರ್ವಾಧಿಕಾರ ಎಂದರೆ ಇದು ಏಕಸ್ವಾಮ್ಯದ ವಿಷಯ ಆಗಿದೆ ಉತ್ಪನ್ನವನ್ನು ಪರಿಚಯಿಸಿದ ಕಂಪನಿಯು ಮೂಲತಃ ಏಕಸ್ವಾಮ್ಯವನ್ನು ಹೊಂದಿದೆ ಮತ್ತು ನಂತರ ಕ್ರಮೇಣ ಅದು ಮುಕ್ತ ಮಾರುಕಟ್ಟೆ ಮತ್ತು ಮುಕ್ತ ಆರ್ಥಿಕತೆಯು ಕಡೆಗೆ ರೂಪಾಂತರಗೊಳ್ಳಬೇಕು ಅದು ವಿಶ್ವದ ಹೆಚ್ಚಿನ ಭಾಗಕ್ಕೆ ಪ್ರವೇಶಿಸುವಂತೆ ಮಾಡುತ್ತದೆ ಆದ್ದರಿಂದ ಉದಯೋನ್ಮುಖ ಮಾರುಕಟ್ಟೆಗಳ ಪರಿಗಣನೆಯು ವಿಶೇಷವಾಗಿ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಬಹಳ ಮುಖ್ಯವಾಗಿದೆ ವ್ಯವಹಾರ ಮಾದರಿಗಳು ಸಮಾಜಗಳಲ್ಲಿ ಹೆಚ್ಚಿನ ಸಹಾಯಕವಾಗಿರುವ ವ್ಯವಹಾರ ಮಾದರಿಗಳ ಬಗ್ಗೆ ನಾವು ಯೋಚಿಸಬೇಕಾಗಿದೆ ಆದ್ದರಿಂದ ವಿವಿಧ ದೇಶಗಳಲ್ಲಿ ಅಂತರರಾಷ್ಟ್ರೀಯ ಸಂಸ್ಕೃತಿಯ ಪರಿಗಣನೆ ಸೇರಿದಂತೆ ಜ್ಞಾನ ವಿಭಿನ್ನ ಸಮಾಜಗಳು ಮತ್ತು ಎಲ್ಲಿ ವಸ್ತುಗಳ ಉತ್ಪಾದನೆಅಲ್ಲಿ ಸ್ಥಳೀಯ ಸಂಸ್ಕೃತಿಯ ಪರಿಚಯ ಹೀಗೆ ಸಾಮೂಹಿಕ ಗ್ರಾಹಕೀಕರಣವನ್ನು ಹೊಂದಿರಬೇಕು ಆದ್ದರಿಂದ ವ್ಯವಹಾರ ಮಾದರಿಗಳು ಮೂಲತಃ ಸಾಮೂಹಿಕ ಗ್ರಾಹಕೀಕರಣದೊಂದಿಗೆ ನೇರ ಸಂಪರ್ಕವನ್ನು ಹೊಂದಿವೆ ಆದ್ದರಿಂದ ಜಾಗತೀಕರಣದ ದೃಷ್ಟಿಕೋನದಿಂದ ತಯಾರಾದ ಉತ್ಪನ್ನವು ಸ್ಥಳೀಯ ಸಮುದಾಯದ ಅಗತ್ಯಗಳನ್ನು ಪೂರೈಸುವುದು ಮಾತ್ರವಲ್ಲ ಅಂತರರಾಷ್ಟ್ರೀಯ ಸಮುದಾಯಕ್ಕೂ ಸಹ ಪೂರೈಸುವುದು ಅಗತ್ಯವಾಗಿರುತ್ತದೆ ಆದ್ದರಿಂದ ಕಾರ್ಯತಂತ್ರದ ವಿಧಾನವನ್ನು ತೆಗೆದುಕೊಳ್ಳಬೇಕು ದೊಡ್ಡ ಸಮಸ್ಯೆಗಳನ್ನು ಕಾರ್ಯತಂತ್ರದ ಸಮಸ್ಯೆಗಳನ್ನು ಪರಿಗಣಿಸಿ ವ್ಯವಹಾರ ಮಾದರಿಗಳನ್ನು ಅಭಿವೃದ್ಧಿ ಪಡಿಸಬೇಕು ಅಂದರೆ ಒಂದು ಉನ್ನತ ಮಟ್ಟದ ಸಮಸ್ಯೆಗಳು ನಿರ್ದಿಷ್ಟ ಸಂಸ್ಥೆಯ ವ್ಯವಹಾರ ಮತ್ತು ಒಟ್ಟಾರೆ ಹೆಚ್ಚಿನ ಸಮಸ್ಯೆಗಳು ವ್ಯಾಪಾರ ಮಾದರಿಯನ್ನು ಹೊಂದಲು ಸಹ ಇದು ಅಗತ್ಯವಾಗಿರುತ್ತದೆ ಇದು ಸ್ಪರ್ಧಾತ್ಮಕ ಪ್ರಯೋಜನಗಳನ್ನು ಗಣನೆಗೆ ತೆಗೆದುಕೊಂಡು ಉತ್ಪನ್ನ ಮೌಲ್ಯವನ್ನು ಉತ್ತೇಜಿಸುವ ಮೂಲಕ ಉದ್ಯಮಕ್ಕೆ ಆರ್ಥಿಕ ಲಾಭವನ್ನು ಹೆಚ್ಚಿಸುತ್ತದೆ ಜಾಗತೀಕರಣದ ಸಮಸ್ಯೆಗಳಂತೆ ಉದಯೋನ್ಮುಖ ಸಮಸ್ಯೆಗಳೂ ಸಹ ಸುಸ್ಥಿರತೆ ಅಂಶಕ್ಕೆ ಕೊಡುಗೆ ನೀಡುತ್ತವೆ ಅಂತಹ ಸುಸ್ಥಿರತೆಗೆ ಕಾರಣವಾಗುವ ಅನೇಕ ಉದಯೋನ್ಮುಖ ಸಮಸ್ಯೆಗಳಿವೆ ಒಂದು ತಂತ್ರಜ್ಞಾನ ಜನಸಂಖ್ಯೆಯ ಬೆಳವಣಿಗೆ ಸರ್ಕಾರದ ನಿಯಂತ್ರಣ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ ಮತ್ತು ಬಿಕ್ಕಟ್ಟು ಹಿಂಜರಿತ ಮತ್ತು ಖಿನ್ನತೆಯ ಪರಿಗಣನೆ ಉದಯೋನ್ಮುಖ ಸಮಸ್ಯೆಯ ದೃಷ್ಟಿಕೋನದಿ೦ದ ಸುಸ್ಥಿರತೆಯ ಅಂಶಕ್ಕೆ ಐದು ವಿಭಿನ್ನ ಕೊಡುಗೆದಾರರು ಇವುಗಳು ಆದ್ದರಿಂದ ಮೊದಲನೆಯದು ತಂತ್ರಜ್ಞಾನ ತಂತ್ರಜ್ಞಾನದ ಪರಿಗಣನೆಗಳು ಬಹಳ ಮುಖ್ಯ ಆದ್ದರಿಂದ ನಾವು ತಂತ್ರಜ್ಞಾನದ ಬಗ್ಗೆ ಮಾತನಾಡುತ್ತಿದ್ದರೆ ತಂತ್ರಜ್ಞಾನವನ್ನು ವಿಶಾಲವಾಗಿ ವರ್ಗೀಕರಿಸಬಹುದು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಎಂದು ಹೇಳೋಣ ಹಾರ್ಡ್ವೇರ್ ದೊಳಗೆ ನಾವು ಕಂಪ್ಯೂಟರ್ ನಂತಹ ತಂತ್ರಜ್ಞಾನಗಳನ್ನು ಸಾಮಾನ್ಯವಾಗಿ ಬಳಸುವ ವಿವಿಧ ರೀತಿಯ ತಂತ್ರಜ್ಞಾನಗಳನ್ನು ಹೊಂದಿದ್ದೇವೆ ನಾವು ತಂತ್ರಜ್ಞಾನದ ಬಗ್ಗೆ ಮಾತನಾಡುವಾಗ ನಮ್ಮಲ್ಲಿ ಹಾರ್ಡ್ವೇರ್ ತಂತ್ರಜ್ಞಾನ ಮತ್ತು ಸಾಫ್ಟ್ವೇರ್ ತಂತ್ರಜ್ಞಾನಗಳಿವೆ ಹಾರ್ಡ್ವೇರ್ ದೊಳಗೆ ಉತ್ಪಾದನಾ ಉದ್ಯಮಗಳಲ್ಲಿ ನಾವು ವಿಭಿನ್ನ ತಂತ್ರಜ್ಞಾನಗಳನ್ನು ಹೊಂದಿದ್ದೇವೆ ಕಂಪ್ಯೂಟರ್ ಸಂಖ್ಯಾ ನಿಯಂತ್ರಣ ಯಂತ್ರಗಳು ನಮ್ಮಲ್ಲಿ ಬಾರ್ಕೋಡ್ ಬೇಸ್ ತಂತ್ರಜ್ಞಾನವಿದೆ ಆರ್ಎಫ್ಐಡಿ ಎನ್ಎಫ್ಸಿಯಂತಹ ವಿಭಿನ್ನ ತಂತ್ರಜ್ಞಾನಗಳಿವೆ ಇವೆಲ್ಲವನ್ನೂ ಸಾಕಷ್ಟು ವ್ಯಾಪಕವಾಗಿ ಬಳಸಲಾಗುತ್ತದೆ ಮತ್ತು ಉತ್ಪಾದನಾ ಕೈಗಾರಿಕೆಗಳ ಪ್ರಗತಿ ಕೊಡುಗೆ ನೀಡಿದ ತಂತ್ರಜ್ಞಾನಗಳಾಗಿವೆ ಸಾಫ್ಟ್ವೇರ್ ವಿಷಯದಲ್ಲಿ ಜಿಪಿಎಸ್ ಆಧಾರಿತ ಸಾಫ್ಟ್ವೇರ್ ಇಆರ್ಪಿ ಯಂತಹ ತಂತ್ರಜ್ಞಾನಗಳನ್ನು ನಾವು ಹೊಂದಿದ್ದೇವೆ ಜಿಪಿಎಸ್ ಸ್ವತಃ ಹಾರ್ಡ್ವೇರ್ ಆಗಿದೆ ಆದರೆ ಜಿಪಿಎಸ್ ಆಧಾರಿತ ಸಾಫ್ಟ್ವೇರ್ ತಂತ್ರಜ್ಞಾನಗಳು ಮತ್ತು ಹಾಗೆ ಇದು ಹೊರಹೊಮ್ಮಿದ ಮತ್ತು ಉತ್ಪಾದನಾ ಕೈಗಾರಿಕೆಗಳ ಪ್ರಗತಿ ಕೊಡುಗೆ ನೀಡಿದ ಇತರ ಅನೇಕ ಸಾಫ್ಟ್ವೇರ್ ತಂತ್ರಜ್ಞಾನಗಳಿವೆ ಇವುಗಳು ಬಹಳ ಮುಖ್ಯ ಮತ್ತು ನಾವು ಖಚಿತಪಡಿಸಿಕೊಳ್ಳಬೇಕಾದದ್ದು ಉತ್ತಮ ಸುಸ್ಥಿರತೆಯನ್ನು ಹೊಂದಲು ಈ ಎಲ್ಲಾ ವಿಭಿನ್ನ ಹೊಸದು ತಂತ್ರಜ್ಞಾನಗಳನ್ನು ಸೇರಿಸಬೇಕು ತಂತ್ರಜ್ಞಾನದಲ್ಲಿನ ಪ್ರಗತಿಯು ಉತ್ತಮ ಗುಣಮಟ್ಟದ ಉತ್ಪನ್ನಗಳು ಕಡಿಮೆ ವೆಚ್ಚದ ಉತ್ಪನ್ನಗಳು ಮತ್ತು ಕಡಿಮೆ ಸಮಯದಲ್ಲಿ ತಯಾರಿಸುವ ಉತ್ಪನ್ನಗಳೊಂದಿಗೆ ಉತ್ಪಾದನೆಯನ್ನು ಸುಗಮಗೊಳಿಸುತ್ತದೆ ಆದ್ದರಿಂದ ಇವುಗಳು ಬಹಳ ಮುಖ್ಯ ಆದ್ದರಿಂದ ಈ ಹೊಸ ತಂತ್ರಜ್ಞಾನಗಳಿಂದ ಪರಿಚಯಿಸಿದ ಉತ್ಪನ್ನದ ಗುಣಮಟ್ಟವನ್ನು ಸುಧಾರಿಸಬೇಕು ನಂತರ ಉತ್ಪಾದನಾ ವೆಚ್ಚ ಕಡಿಮೆ ಇರಬೇಕು ಆದ್ದರಿಂದ ಒಟ್ಟಾರೆ ಉತ್ಪನ್ನವು ಕಡಿಮೆ ಬೆಲೆಗೆ ಮಾರುಕಟ್ಟೆಗೆ ಬರುತ್ತದೆ ಉತ್ಪಾದನಾ ಜೀವನಚಕ್ರವನ್ನು ಕಡಿಮೆ ಮಾಡಬೇಕು ಮತ್ತು ಮಾರುಕಟ್ಟೆಗೆ ವೇಗವಾಗಿ ಬರುತ್ತದೆ ಆದ್ದರಿಂದ ಉತ್ಪಾದನಾ ಸಮಯ ಕಡಿಮೆಯಾಗಿದೆ ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ವಯಂಚಾಲಿತ ವ್ಯವಸ್ಥೆಯಿಂದ ಸಾಂಪ್ರದಾಯಿಕ ಉತ್ಪಾದನಾ ವ್ಯವಸ್ಥೆ ಮತಾಂತರಗೊಳ್ಳುವ ಬಗ್ಗೆ ತಂತ್ರಜ್ಞಾನದ ಪ್ರಗತಿಯ ಪಾತ್ರವು ಇದೆ ಹೆಚ್ಚಿನ ಚುರುಕುತನ ವೇಗವಾಗಿ ಅಭಿವೃದ್ಧಿ ಮತ್ತು ಹೊಂದಿಕೊಳ್ಳುವ ಬದಲಾಯಿಸಬಹುದಾದ ನಿರ್ವಹಿಸಬಹುದಾದ ಉತ್ಪನ್ನಗಳನ್ನು ಹೊಂದಲು ತಂತ್ರಜ್ಞಾನವು ಸಹಾಯ ಮಾಡುತ್ತದೆ ಸರ್ಕಾರದ ನಿಯಂತ್ರಣದ ದೃಷ್ಟಿಯಿಂದ ಸಾರ್ವಜನಿಕ ಖಾಸಗಿ ವಲಯಗಳನ್ನು ರಕ್ಷಿಸಲು ಸಹ ಇದು ಅಗತ್ಯವಾಗಿರುತ್ತದೆ ಉದ್ಯಮಗಳನ್ನು ರಕ್ಷಿಸಲು ಇದು ಅಗತ್ಯವಾಗಿರುತ್ತದೆ ಆದ್ದರಿಂದ ಉದ್ಯಮಗಳನ್ನು ರಕ್ಷಿಸಲು ವಿಭಿನ್ನ ಉದ್ಯಮಗಳು ತಮ್ಮದೇ ಆದ ವಿಭಿನ್ನ ಅವಶ್ಯಕತೆಗಳನ್ನು ಹೊಂದಿವೆ ಮತ್ತು ವಿಭಿನ್ನ ನಿಯಮಗಳು ಮತ್ತು ನಿಯಮಗಳನ್ನು ತಲುಪುವಾಗ ಅವುಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ಇದು ಈ ಸಂಸ್ಥೆಗಳಿಗೆ ಉತ್ತಮ ಸೇವೆಗಳನ್ನು ಮತ್ತು ಕಡಿಮೆ ವೆಚ್ಚವನ್ನು ನೀಡಲು ಸಹಾಯ ಮಾಡುತ್ತದೆ ಆದ್ದರಿಂದ ಸರ್ಕಾರದ ನಿಯಂತ್ರಣವು ಮೂಲತಃ ಅನ್ಯಾಯದ ಸ್ಪರ್ಧೆಯನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ಅಭಿವೃದ್ಧಿ ಎಂದು ಪರಿಗಣಿಸಲಾದ ಸಂಸ್ಥೆ ಅಥವಾ ಉದ್ಯಮದ ನೌಕರರು ಎಲ್ಲರಿಗೂ ಸೇರಿದಂತೆ ಸುಸ್ಥಿರ ಪರಿಸರವನ್ನು ಉತ್ತೇಜಿಸಿ ಪ್ರಚಾರ ಮತ್ತು ಸಹಾಯ ಮಾಡುತ್ತದೆ ಆದ್ದರಿಂದ ಸರ್ಕಾರದ ನಿಯಮಗಳು ಬಹಳ ಮುಖ್ಯ ನಾವು ಸರ್ಕಾರದ ನಿಯಮಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ವಿಭಿನ್ನ ಪರಿಗಣನೆಗಳು ವಿವಿಧ ರೀತಿಯ ನಿಯಮಗಳು ಇವೆ ಈ ಕೆಲವು ನಿಯಮಗಳು ಮೂಲತಃ ಆರ್ಥಿಕ ವಿಷಯಗಳ ಮೇಲೆ ನೇರ ಪರಿಣಾಮ ಬೀರುತ್ತವೆ ಅವುಗಳಲ್ಲಿ ಕೆಲವು ಸಾಮಾಜಿಕ ಸಮಸ್ಯೆಗಳ ಪರಿಗಣನೆಗಳು ಮತ್ತು ಕೆಲವು ಪರಿಸರ ಸಮಸ್ಯೆಗಳಿವೆ ಆರ್ಥಿಕ ಸಮಸ್ಯೆಗಳು ಈ ಕೆಲವು ನಿಬಂಧನೆಗಳ ಬಗ್ಗೆ ಮಾತನಾಡುತ್ತವೆ ಯಾವಾಗ ವ್ಯವಹಾರವು ಪ್ರವೇಶಿಸುತ್ತದೆ ಯಾವಾಗ ಒಂದು ಸಂಸ್ಥೆ ಮೂಲತಃ ವ್ಯವಹಾರವನ್ನು ಪ್ರವೇಶಿಸುತ್ತದೆ ಬೆಲೆ ಅಂದಾಜುಗಳು ಸಾಮಾನ್ಯವಾಗಿ ಸರ್ಕಾರದ ನಿಯಮಗಳಿವೆ ಇದು ಈ ಬೆಲೆ ಅಂದಾಜುಗೆ ಸಹಾಯ ಮಾಡುತ್ತದೆ ನಂತರ ಸಾಮಾಜಿಕ ಸಮಸ್ಯೆಗಳು ಮುಖ್ಯವಾಗಿ ಸಂವಹನ ಮಾರ್ಗಗಳ ನಡುವೆ ಚಾನೆಲ್ಗಳನ್ನು ತೆರೆಯಲು ಸಹಾಯ ಮಾಡುತ್ತದೆ ಬಹುಶಃ ನೌಕರರು ಮತ್ತು ಉದ್ಯಮದ ನಡುವೆ ಅಥವಾ ನಿರ್ವಹಣೆ ಮತ್ತು ಪರಿಸರ ಸಮಸ್ಯೆಗಳು ಪರಿಸರದ ರಕ್ಷಣೆಗೆ ಸಂಬಂಧಿಸಿವೆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಪರಿಸರ ಸಮಸ್ಯೆಗಳು ಬಹಳ ಮುಖ್ಯ ಪರಿಸರವನ್ನು ರಕ್ಷಿಸಲು ಸರ್ಕಾರದ ನಿಯಮಗಳು ಇರಬೇಕು ಏಕೆಂದರೆ ಕೆಲವು ರೀತಿಯ ಉತ್ಪಾದನಾ ಪ್ರಕ್ರಿಯೆ ಇದ್ದರೆ ಅದು ಸಾಕಷ್ಟು ತ್ಯಾಜ್ಯವನ್ನು ಉತ್ಪಾದಿಸುತ್ತದೆ ಮತ್ತು ನೀರು ಭೂಮಿ ವಿವಿಧ ಕೈಗಾರಿಕಾ ತ್ಯಾಜ್ಯಗಳಿಂದ ಪರಿಸರಕ್ಕೆ ಹಾನಿ ಮಾಡುತ್ತದೆ ಈ ತ್ಯಾಜ್ಯಗಳನ್ನು ಹೇಗೆ ಕಡಿಮೆ ಮಾಡುವುದು ಮತ್ತು ಉತ್ಪಾದಿಸುವ ತ್ಯಾಜ್ಯಗಳನ್ನು ಸರಿಯಾಗಿ ನಿರ್ವಹಿಸಲು ಸರ್ಕಾರದ ನಿಯಮಗಳಿವೆ ಉದ್ಯೋಗ ಜಾಹೀರಾತು ಕಾರ್ಮಿಕ ಕಾರ್ಮಿಕರ ಬಗ್ಗೆ ಸರ್ಕಾರದ ನಿಯಮಗಳಿವೆ ಕಾನೂನುಗಳು ಇವೆ ಪರಿಸರ ನಿಯಮಗಳು ಇವೆ ಕಾರ್ಮಿಕರ ಸುರಕ್ಷತೆಗೆ ಸಂಬಂಧಿಸಿದ ನಿಯಮಗಳು ಎಲ್ಲರ ಸುರಕ್ಷತೆ ಆರೋಗ್ಯ ನಿಯಮಗಳು ಮತ್ತು ರಕ್ಷಣೆ ವ್ಯಕ್ತಿಗಳ ಗೌಪ್ಯತೆಗಳು ಇವೆ ಮೂಲತಃ ಉದ್ಯೋಗ ಮತ್ತು ಕಾರ್ಮಿಕ ನಿಯಮಗಳು ವೇತನ ಮತ್ತು ಸಂಬಳಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ಪ್ರತಿನಿಧಿಸುತ್ತವೆ ನಿವೃತ್ತಿ ಯೋಜನೆಗಳ ವಿಷಯದಲ್ಲಿ ಕಾರ್ಮಿಕರಿಗೆ ಲಾಭಗಳು ಅನುಸರಣೆ ಮುಂತಾದ ವಿಷಯಗಳು ಆರೋಗ್ಯ ಮತ್ತು ಸುರಕ್ಷತೆಯ ಸಮಸ್ಯೆಗಳು ಸರಿಯಾದ ಕೆಲಸದ ಪರಿಸ್ಥಿತಿಗಳು ವಲಸಿಗ ನೌಕರರ ಸಮಸ್ಯೆಗಳು ವೀಸಾಗಳು ಮತ್ತು ಹೀಗೆ ನಿಯಮಗಳು ಇವೆ ಬಡ್ತಿ ವಿಷಯದಲ್ಲಿ ಉದ್ಯೋಗದಲ್ಲಿ ಸಮಾನ ಅವಕಾಶ ಮತ್ತು ವಿವಿಧ ಜನಾಂಗದ ಎಲ್ಲ ಕಾರ್ಮಿಕರನ್ನು ಸಮಾನ ವೇದಿಕೆಯಲ್ಲಿ ಪರಿಗಣಿಸುವುದು ಒದಗಿಸುವುದು ಅಧಿಕಾರ ಅಥವಾ ಉನ್ನತ ಶ್ರೇಣಿಯ ಸ್ಥಾನ ಇವು ವಿಭಿನ್ನ ರೀತಿಯ ನಿಯಮಗಳು ಸಾಮಾನ್ಯವಾಗಿ ಯಾವುದೇ ಉದ್ಯಮದಲ್ಲಿರುತ್ತದೆ ಜಾಹೀರಾತಿನ ವಿಷಯದಲ್ಲಿ ಜಾಹೀರಾತು ನಿಯಮಗಳು ಗ್ರಾಹಕರನ್ನು ರಕ್ಷಿಸುತ್ತದೆ ವ್ಯವಹಾರ ಸಂಸ್ಥೆ ಪ್ರಾಮಾಣಿಕತೆ ಉತ್ಪನ್ನದ ಬಗ್ಗೆ ಸಾರ್ವಜನಿಕವಾಗಿ ಮಾಹಿತಿ ನಿಯಂತ್ರಣ ನಂತರ ವಿತರಣೆಯಲ್ಲಿ ಪಾರದರ್ಶಕತೆ ಮತ್ತು ಉತ್ಪಾದನಾ ಪ್ರಕ್ರಿಯೆ ಪರಿಸರ ನಿಯಮಗಳು ಅಥವಾ ನಿಯಮಗಳು ವಿಭಿನ್ನ ಕಾರ್ಯಗಳಿಂದ ನಿರ್ವಹಿಸಲ್ಪಡುತ್ತವೆ ಪರಿಸರ ಸಂರಕ್ಷಣಾ ಸಂಸ್ಥೆಯು ಶುದ್ಧ ಗಾಳಿಯನ್ನು ಕಾಪಾಡಿಕೊಳ್ಳುವುದು ಮಣ್ಣಿನಲ್ಲಿನ ರಾಸಾಯನಿಕ ಪರಿಣಾಮಗಳ ಕಡಿತ ವಿವಿಧ ಜಲಮೂಲಗಳ ನದಿ ನೀರು ನಂತರ ಸುರಕ್ಷತೆ ಮತ್ತು ಸುರಕ್ಷತೆಯ ಮಾಹಿತಿಗೆ ಸಂಬಂಧಿಸಿದ ಗೌಪ್ಯತೆ ನಿಯಮಗಳು ವಿಶೇಷವಾಗಿ ಸೂಕ್ಷ್ಮ ಮಾಹಿತಿ ಒಂದು ನಿರ್ದಿಷ್ಟ ಉದ್ಯಮದಿಂದ ವಿವಿಧ ಉದ್ಯೋಗಿಗಳು ಮತ್ತು ಇತರ ಮಧ್ಯಸ್ಥಗಾರರ ಬಗ್ಗೆ ಸಂಗ್ರಹಿಸಲಾಗುತ್ತದೆ ಸುರಕ್ಷತೆ ಮತ್ತು ಆರೋಗ್ಯ ನಿಯಮಗಳು ಆರೋಗ್ಯಕರ ಮತ್ತು ಆರೋಗ್ಯಕರ ಸಮಸ್ಯೆಗಳನ್ನು ಒದಗಿಸುತ್ತದೆ ಕೆಲಸದ ವಾತಾವರಣ ಒಟ್ಟಾರೆ ಸುರಕ್ಷತೆ ಮತ್ತು ಕೆಲಸದ ಸುರಕ್ಷತೆ ಇವು ಸರ್ಕಾರದ ವಿವಿಧ ನಿಯಮಗಳು ಆಗಿವೆ ಜನಸಂಖ್ಯೆಯ ಬೆಳವಣಿಗೆ ಉತ್ಪಾದನೆಯ ಉದ್ಯಮಗೆ ಜನಸಂಖ್ಯೆಯ ಬೆಳವಣಿಗೆಯನ್ನು ಮೇಲ್ವಿಚಾರಣೆ ಮಾಡುವುದು ಮುಖ್ಯವಾಗಿದೆ ಇದು ಉದ್ಯಮದ ಬೆಳವಣಿಗೆ ಆಹಾರ ಸರಬರಾಜು ಫಲವತ್ತತೆ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ರಾಜಕೀಯ ಉದ್ಯಮದ ಸ್ಥಳಗಳು ಮತ್ತು ಲಭ್ಯವಿರುವ ಜಮೀನುಗಳ ಬಳಕೆಯ ಮೇಲೆ ಪರಿಣಾಮ ಬೀರುತ್ತದೆ ಜನಸಂಖ್ಯೆಯ ಬೆಳವಣಿಗೆಯ ಆಧಾರದ ಮೇಲೆ ಮೂರು ವಿಭಿನ್ನ ದೇಶಗಳಿವೆ ಅಭಿವೃದ್ಧಿ ಹೊಂದಿದ ದೇಶಗಳು ನಂತರ ಉದಯೋನ್ಮುಖ ರಾಷ್ಟ್ರಗಳು ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ಆರ್ಥಿಕತೆಗಳು ಆದ್ದರಿಂದ ಅಭಿವೃದ್ಧಿ ಹೊಂದಿದ ಮತ್ತು ಅನುಕೂಲಕರ ದೇಶಗಳ ಜನಸಂಖ್ಯೆಯ ಬೆಳವಣಿಗೆಗಿಂತ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಜನಸಂಖ್ಯೆಯ ಬೆಳವಣಿಗೆ ಮತ್ತು ಅನಾನುಕೂಲತೆ ಸಾಮಾನ್ಯವಾಗಿ ಹೆಚ್ಚಾಗಿದೆ ವಿಶ್ವಸಂಸ್ಥೆಯ ವರದಿಯ ಆಧಾರದ ಮೇಲೆ ಜನಸಂಖ್ಯೆಯ ಬೆಳವಣಿಗೆ 1950 ರಿಂದ 2050 ರವರೆಗೆ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ 32 ಪ್ರತಿಶತದಿಂದ 13 ಪ್ರತಿಶತದವರೆಗೆ ಕಡಿಮೆಯಾಗಿದೆ ಉದಯೋನ್ಮುಖ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಶೇಕಡಾ 8 ರಿಂದ 20 ರವರೆಗೆ ಹೆಚ್ಚಾಗಿದೆ ಆದ್ದರಿಂದ ಜನಸಂಖ್ಯೆಯ ಬೆಳವಣಿಗೆಯ ಆರ್ಥಿಕ ದೃಷ್ಟಿಕೋನವು ಎರಡು ವಿಧಗಳಾಗಿರಬಹುದು ನಿರಾಶಾವಾದಿ ದೃಷ್ಟಿಕೋನ ಮತ್ತು ಆಶಾವಾದಿ ನೋಟ ಜನಸಂಖ್ಯೆಯ ಬೆಳವಣಿಗೆಯ ನಿರಾಶಾವಾದಿ ದೃಷ್ಟಿಕೋನವು ಮೂಲತಃ ಆರ್ಥಿಕ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತದೆ ಆಶಾವಾದಿ ದೃಷ್ಟಿಕೋನ ಮೂಲತಃ ಜಾಗತೀಕರಣದ ಜನಸಂಖ್ಯೆಯ ಬೆಳವಣಿಗೆಯಿಂದಾಗಿ ವ್ಯಾಪಾರ ಮತ್ತು ವಾಣಿಜ್ಯದಂತಹವು ಸಮಸ್ಯೆಗಳ ಹೆಚ್ಚಳದ ಬಗ್ಗೆ ಇದೆ ಆದ್ದರಿಂದ ನಿರಾಶಾವಾದಿ ದೃಷ್ಟಿಕೋನವು ಮೂಲತಃ ಪರಿಣಾಮ ಬೀರುತ್ತದೆ ಒಟ್ಟಾರೆ ಆರ್ಥಿಕ ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ ಮತ್ತೊಂದೆಡೆ ಆಶಾವಾದಿ ದೃಷ್ಟಿಕೋನವು ಮೂಲತಃ ಜಾಗತೀಕರಣದ ವ್ಯಾಪಾರ ಮತ್ತು ವಾಣಿಜ್ಯ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ ಸುಸ್ಥಿರತೆಯ ದೃಷ್ಟಿಯಿಂದ ಜನಸಂಖ್ಯೆಯ ಬೆಳವಣಿಗೆ ಬಹಳ ಮುಖ್ಯವಾದ ಪರಿಗಣನೆಯಾಗಿದೆ ಆದ್ದರಿಂದ ಮೂಲಭೂತವಾಗಿ ಬೆಳವಣಿಗೆಯು ಆರ್ಥಿಕತೆಯ ಒಟ್ಟಾರೆ ಬೆಳವಣಿಗೆಗೆ ಅನುಗುಣವಾಗಿಲ್ಲದಿದ್ದರೆ ಅದು ನಿರ್ದಿಷ್ಟ ಆರ್ಥಿಕತೆಗೆ ವಿಪತ್ತು ಆಗುತ್ತದೆ ನಂತರ ಕೊನೆಯದು ಮೂಲತಃ ಆರ್ಥಿಕ ಬಿಕ್ಕಟ್ಟಿನ ಹಿಂಜರಿತದ ಪರಿಗಣನೆ ಮತ್ತು ಖಿನ್ನತೆ ಆದ್ದರಿಂದ ಆರ್ಥಿಕ ಬಿಕ್ಕಟ್ಟು ಮೂಲತಃ ಕೆಲವು ತಿಂಗಳುಗಳಿಗಿಂತ ಹೆಚ್ಚಿಲ್ಲದ ಅವಧಿಯಲ್ಲಿ ನಡೆಯುತ್ತದೆ ಆದ್ದರಿಂದ ಅದು ಬಿಕ್ಕಟ್ಟು ಮತ್ತೊಂದೆಡೆ ಹಿಂಜರಿತ ಆರ್ಥಿಕ ಚಟುವಟಿಕೆಯ ಹಿಂಜರಿತದ ಕುಸಿತದ ಬಗ್ಗೆ ಮಾತನಾಡುತ್ತದೆ ಇದರರ್ಥ ಆರ್ಥಿಕತೆಯ ಮಂದಗತಿ ಘಾತೀಯ ಕುಸಿತ ಸಂಭವಿಸುತ್ತದೆ ಆರ್ಥಿಕ ಚಟುವಟಿಕೆಗಳು ಮತ್ತೆ ಹೆಚ್ಚಾದಾಗ ಪ್ರಾರಂಭ ಅಥವಾ ಆರ್ಥಿಕತೆಯ ಏರಿಕೆ ಇರುತ್ತದೆ ಆದ್ದರಿಂದ ಮೂಲತಃ ಆರ್ಥಿಕ ಹಿಂಜರಿತದಿಂದ ನಂತರ ಬೆಳವಣಿಗೆಯ ದೃಷ್ಟಿಯಿಂದ ಕೆಲವು ರೀತಿಯ ವೇಗವರ್ಧನೆ ಇರುತ್ತದೆ ಖಿನ್ನತೆಯು ಹಿಂಜರಿತದ ತೀವ್ರತೆಯಾಗಿದೆ ಇದನ್ನು ಘಾತೀಯತೆಯಿಂದ ಗಮನಿಸಬಹುದು ನಿರುದ್ಯೋಗ ಹೆಚ್ಚಳ ಲಭ್ಯವಿರುವ ಸಾಲದಲ್ಲಿ ಕಡಿತ ವ್ಯಾಪಾರದಲ್ಲಿ ಗಮನಾರ್ಹ ಇಳಿಕೆ ಮತ್ತು ವಾಣಿಜ್ಯ ಮತ್ತು ಅಪಾರ ಸಂಖ್ಯೆಯ ದಿವಾಳಿತನಗಳು ಸಹ ಸಂಭವಿಸಬಹುದು ಮತ್ತು ಕರೆನ್ಸಿ ಮೌಲ್ಯದಲ್ಲಿನ ಚಂಚಲತೆ ಮತ್ತು ಅವಧಿ ಎರಡು ವರ್ಷಗಳಿಗಿಂತ ಹೆಚ್ಚು ಮತ್ತು ಇದು ಮೂಲತಃ ಆರ್ಥಿಕ ಹಿಂಜರಿತದ ತೀವ್ರ ಪ್ರಕರಣ ಇದೆ ಆದ್ದರಿಂದ ನಾವು ಆರ್ಥಿಕ ಬಿಕ್ಕಟ್ಟಿನಿಂದ ಪ್ರಾರಂಭಿಸುತ್ತೇವೆ ಅದು ಕೆಲವು ತಿಂಗಳುಗಳವರೆಗೆ ನಡೆಯುತ್ತದೆ ಆರ್ಥಿಕ ಹಿಂಜರಿತ ಆರ್ಥಿಕತೆಯ ಶೀಘ್ರ ಕುಸಿತ ಮತ್ತು ಅದರ ನಂತರ ನಮಗೆ ಖಿನ್ನತೆ ಇದೆ ಈ ಖಿನ್ನತೆಯು ಮೂಲತಃ ಆರ್ಥಿಕ ಹಿಂಜರಿತದ ವಿಪರೀತ ಪ್ರಕರಣವಾಗಿದೆ ಅಲ್ಲಿ ಈ ಎಲ್ಲ ವಿಷಯಗಳು ಸಂಭವಿಸುತ್ತದೆ ಆದ್ದರಿಂದ ಇವುಗಳಲ್ಲಿ ಪ್ರತಿಯೊಂದರ ನೋಟವನ್ನು ಈಗ ನೋಡೋಣ ಆದ್ದರಿಂದ ಮೂಲತಃ ನಾವು ಬಿಕ್ಕಟ್ಟಿನ ಬಗ್ಗೆ ಮಾತನಾಡಿದರೆ ಇದು ಆರ್ಥಿಕ ಬಿಕ್ಕಟ್ಟು ಎಂದು ಹೇಳೋಣ ನಂತರ ಆರ್ಥಿಕ ಹಿಂಜರಿತ ಹಂತ ಹಿಂಜರಿತ ಮತ್ತು ಮುಂದಿನದು ಮೂಲತಃ ಖಿನ್ನತೆ ಆದ್ದರಿಂದ ಪರಿಕಲ್ಪನಾತ್ಮಕವಾಗಿ ಇದು ಈ ರೀತಿ ಕಾಣುತ್ತದೆ ಆರ್ಥಿಕ ಹಿಂಜರಿತದ ಮೇಲೆ ಆರ್ಥಿಕ ಬಿಕ್ಕಟ್ಟು ಇದ್ದರೆ ನಂತರ ವಿಭಿನ್ನ ಬೆಲೆಗಳಲ್ಲಿ ಇಳಿಕೆ ಕಂಡುಬರುತ್ತದೆ ಪ್ರಮುಖ ಸರಕುಗಳು ಮತ್ತು ಮುಖ್ಯವಾದುದು ಉತ್ಪಾದಕತೆಯನ್ನು ಹೆಚ್ಚಿಸುವುದು ಮತ್ತು ಅಂತಹ ಸಂದರ್ಭದಲ್ಲಿ ಪರಿಹಾರವಾಗುವ ಒಟ್ಟಾರೆ ವೆಚ್ಚ ಕಡಿಮೆ ಮಾಡುವುದು ಆದ್ದರಿಂದ ಈ ರೀತಿಯ ಬಿಕ್ಕಟ್ಟು ಮತ್ತು ಹಿಂಜರಿತವನ್ನು ಸಾಧ್ಯವಾದಷ್ಟು ಖಚಿತಪಡಿಸಿಕೊಳ್ಳುವುದು ಮತ್ತು ತಪ್ಪಿಸುವುದು ಬಹಳ ಮುಖ್ಯ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆಯ ವಿಷಯದಲ್ಲಿ ಇದು ಅತ್ಯಂತ ದೊಡ್ಡ ಕಾಳಜಿಯಾಗಿದೆ ಏಕೆಂದರೆ ಅದು ಪರಿಸರ ಸ್ನೇಹಿಯಾಗಿರುವ ಸುಸ್ಥಿರ ಅಭಿವೃದ್ಧಿಯ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಆರ್ಥಿಕವಾಗಿ ಸುಸ್ಥಿರ ಅಭಿವೃದ್ಧಿಗೆ ವ್ಯತಿರಿಕ್ತವಾಗಿ ಇದು ಒಂದು ದೊಡ್ಡ ಸಮಸ್ಯೆಯಾಗಿದೆ ನೈಸರ್ಗಿಕ ಸಂಪನ್ಮೂಲಗಳು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಆದಾಯದ ಮುಖ್ಯ ಮೂಲವಾಗಿದೆ ಇದು ಸಾಮಾಜಿಕ ಸಂಘರ್ಷಗಳ ಪ್ರಮುಖ ಮೂಲಗಳಲ್ಲಿ ಒಂದಾಗಿದೆ ಆದ್ದರಿಂದ ಮೂಲತಃ ಗಣಿಗಾರಿಕೆ ತೈಲ ಮತ್ತು ಅನಿಲವನ್ನು ಹೊರತೆಗೆಯುವುದು ಜನಸಂಖ್ಯಾ ಬದಲಾವಣೆಗಳು ಸಾಮಾಜಿಕ ನಡವಳಿಕೆ ರಾಜಕೀಯ ತಂತ್ರಜ್ಞಾನ ಆರ್ಥಿಕ ಸನ್ನಿವೇಶಗಳು ಕಷ್ಟಕರವಾದ ಆರ್ಥಿಕ ಸನ್ನಿವೇಶಗಳು ಇವೆಲ್ಲವೂ ನೈಸರ್ಗಿಕ ಸಂಪನ್ಮೂಲಗಳ ಪರಿಗಣನೆಗೆ ಪ್ರಮುಖ ಕೊಡುಗೆಗಳಾಗಿವೆ ಆದ್ದರಿಂದ ನೈಸರ್ಗಿಕ ಸಂಪನ್ಮೂಲಗಳು ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಎರಡು ವಿಧಗಳಾಗಿರಬಹುದು ಕಲ್ಲಿದ್ದಲು ತೈಲ ಅನಿಲ ನೈಸರ್ಗಿಕ ನವೀಕರಿಸಲಾಗದ ಮೂಲಗಳು ನವೀಕರಿಸಲಾಗದ ಉದಾಹರಣೆಗಳಾಗಿವೆ ಶಕ್ತಿಯಲ್ಲಿ ಸೌರ ನೀರು ಗಾಳಿ ನವೀಕರಿಸಬಹುದಾದ ಶಕ್ತಿಯ ಮೂಲಗಳ ಉದಾಹರಣೆಗಳಾಗಿವೆ ಆದ್ದರಿಂದ ಈ ಎಲ್ಲಾ ವಿಷಯಗಳನ್ನು ನಾವು ಚರ್ಚಿಸಿದ್ದೇವೆ ಏಕೆಂದರೆ ನಾವು ನೀವು ನೆನಪಿಸಿಕೊಂಡರೆ ಎಸ್ ಓವರ್ ಎಸ್ಡಿ ಪ್ರಾರಂಭಿಸಿದ್ದೇವೆ ಆದ್ದರಿಂದ ಈ ಎಸ್ ಓವರ್ ಎಸ್ಡಿ ಮೂಲಕ ಲೆಕ್ಕಾಚಾರ ಮಾಡಲು ಇದು ಮೂಲತಃ ನಮ್ಮಲ್ಲಿರುವ ಸಮರ್ಥನೀಯ ಅಂಶವಾಗಿದೆ ಈ ಎಲ್ಲಾ ವಿಭಿನ್ನ ಸಮಸ್ಯೆಗಳ ಮೂಲಕ ಸಾಗಿದೆ ತಂತ್ರಜ್ಞಾನದ ಸಮಸ್ಯೆಗಳು ಸರ್ಕಾರದ ನಿಯಂತ್ರಣ ಜನಸಂಖ್ಯೆಯ ಬೆಳವಣಿಗೆ ಬಿಕ್ಕಟ್ಟು ಆರ್ಥಿಕ ಹಿಂಜರಿತ ಖಿನ್ನತೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ ಮತ್ತು ಅವುಗಳು ಅನುಗುಣವಾದ ವಿಷಯಗಳಾಗಿವೆ ಇವುಗಳು ಹೇಗೆ ಈ ವಿಭಿನ್ನ ಸಮಸ್ಯೆಗಳು ಯಾವುವು ಮತ್ತು ಪರಿಗಣನೆಗೆ ಯಾವುದು ಮುಖ್ಯ ಎಂದು ನಾವು ಅರ್ಥಮಾಡಿಕೊಂಡಿದ್ದೇವೆ ಆದ್ದರಿಂದ ಈ ಎಲ್ಲಾ ವಿಷಯಗಳನ್ನು ನಾವು ಅರ್ಥಮಾಡಿಕೊಂಡಿದ್ದರೂ ನಾವು ಈಗ ಎಸ್ ಓವರ್ ಎಸ್ಡಿ ಸೂತ್ರವನ್ನು ಮೂಲತಃ ನೋಡಬೇಕಾಗಿದೆ ಎಸ್ ಓವರ್ ಎಸ್ಡಿ ಮೂಲತಃ ಸುಸ್ಥಿರ ಅಭಿವೃದ್ಧಿಯ ಮೇಲೆ ಮತ್ತು ಎಸ್ ಗಿಂತ ಎಸ್ಡಿ ಗೆ ಸಮರ್ಥನೀಯವಾಗಿದೆ ಇವೆಲ್ಲವೂ ಈ ಎಲ್ಲಾ ನಿಯತಾಂಕಗಳ ಕಾರ್ಯವಾಗಿದೆ ಆದ್ದರಿಂದ ಹಿಂದಿನ ಸ್ಲೈಡ್ ನಲ್ಲಿ ನಾವು ನೋಡಿದ ಈ ಎಲ್ಲಾ ನಿಯತಾಂಕಗಳನ್ನು ಮತ್ತು ಮೂಲತಃ ಈ ಎಲ್ಲದರ ಕಾರ್ಯವಾಗಿ ಇದನ್ನು ಮತ್ತೆ ಬರೆಯಬಹುದು ಮತ್ತು ಐ ಸಮಾನ ಎಸ್ ಗಿಂತ ಇ ಮತ್ತು ಎಸ್ ಮೂಲತಃ ಸುಸ್ಥಿರತೆಯತ್ತ ಬದಲಾವಣೆ ಮತ್ತು ವೈ ಮೂಲತಃ ಎಸ್ ಘಾತಾಂಕ ಇ ನ ಸುಸ್ಥಿರತೆಯ ಕಡೆಗೆ ಬದಲಾವಣೆ ಆದ್ದರಿಂದ ಇದು ಮೂಲತಃ ನಾವು ಹೊಂದಿರುವ ಒಟ್ಟಾರೆ ಸೂತ್ರವಾಗಿದೆ ಈ ಎಸ್ ಓವರ್ ಎಸ್ಡಿ ಫಾರ್ಮುಲಾವನ್ನು ನೋಡಿದೆವು ಮತ್ತು ಈ ವಿಭಿನ್ನ ಕೊಡುಗೆದಾರರು ಎಸ್ಡಿ ಮತ್ತು ಈ ಅಂಶದ ಮೇಲೆ ಎಸ್ನ ಈ ಲೆಕ್ಕಾಚಾರಕ್ಕೆ ಕಾರಣವಾಗುವ ವಿಭಿನ್ನ ನಿಯತಾಂಕಗಳು ಮೂಲತಃ ಒಂದು ನಿರ್ದಿಷ್ಟ ಪ್ರಯತ್ನವು ಸುಸ್ಥಿರವಾಗಿದೆಯೇ ಅಥವಾ ಇಲ್ಲವೇ ಎಂಬುದರ ಕುರಿತು ಮಾತನಾಡುತ್ತದೆ ಆದ್ದರಿಂದ ಅಂತಿಮವಾಗಿ ಈ ಕೆಲವು ಉಲ್ಲೇಖಗಳು ಇವುಗಳ ಮೂಲಕ ಈ ಪರಿಕಲ್ಪನೆಗಳನ್ನು ನೀವು ಹೆಚ್ಚು ವಿವರವಾಗಿ ಅರ್ಥಮಾಡಿಕೊಳ್ಳಿ